ಈಗ ನಾವು ಈ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ತೆಗೆದುಕೊಳ್ಳೋಣ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಫೈನೈಟ್ ಕಂಡಕ್ಟಿವಿಟಿಯನ್ನು ಹೊಂದಿದೆ ಆಗಾಗ್ಗೆ ಬರುವ ಒಂದು ವಿಶೇಷ ಪ್ರಕರಣವೆಂದರೆ ನಿಮ್ಮ ಸಿಮ್ಯುಲೇಶನ್ ಡೊಮೇನ್ನಲ್ಲಿ ನೀವು ಪರಿಪೂರ್ಣ ಲೋಹವನ್ನು ಹೊಂದಿದ್ದೀರಿ ಲೋಹೀಯ ವೇವ್ ಗೈಡ್ ಲೋಹೀಯ ಏರ್ ಕ್ರಾಫ್ಟ್ ಯಾವುದೇ ಆದ್ದರಿಂದ ಕಂಡಕ್ಟಿವಿಟಿ ಅದರೊಂದಿಗೆ ಸಂಬಂಧಿಸಿದೆ ಇದು ಈಗ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಆಗಿದೆ PEC ಪರ್ಫೆಕ್ಟ್ ಎಲೆಕ್ಟ್ರಿಕ್ ಕಂಡಕ್ಟರ್ ಸಿಗ್ಮಾ ಇನ್ಫಿನಿಟಿ ಕಡೆಗೆ ಹೋಗುತ್ತದೆ ನ್ಯೂಮರಿಕಲ್ ಆಗಿ ಏನನ್ನಾದರೂ ಇನ್ಫಿನಿಟಿ ಹಾಕುವುದು ತೊಂದರೆ ಆದ್ದರಿಂದ ನಾವು ಅದನ್ನು ಸರಿಯಾದ ಕೋಡ್ಗೆ ಹಾಕುವ ಮೊದಲು ನಾವು ಲಿಮಿಟ್ ಸರಿಪಡಿಸಬೇಕು ಆದ್ದರಿಂದ ಈ ಎಕ್ಸ್ಪ್ರೆಶನ್ ಏನಾಗುತ್ತದೆ ಸಿಗ್ಮಾದಿಂದ ಭಾಗಿಸಿ ನೀವು ಸಿಗ್ಮಾದಿಂದ ನ್ಯುಮರೇಟರ್ ಮತ್ತು ಡಿನೋಮಿನೇಟರ್ ಇಂದ ಭಾಗಿಸಿ ಲಿಮಿಟ್ ಸರಿಯಾಗಿ ತೆಗೆದುಕೊಳ್ಳುತ್ತೀರಿಇಕ್ವೇಶನ್ ಅಪ್ಡೇಟ್ ಮಾಡಲು ನೀವು ಏನು ಪಡೆಯುತ್ತೀರಿ ವಿದ್ಯಾರ್ಥಿ ಇಸ್ ಈಕ್ವಲ್ಟು ಇದು ನನ್ನ ಬಳಿ ಇರುವುದುಲೋಹದ ಸ್ಥಾನದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೌಂಡರಿ ಕಂಡಿಶನ್ ಪ್ರಕಾರ 0 ಆಗಿರಬೇಕು ನಮ್ಮ ಅಪ್ಡೇಟ್ ಇಕ್ವೇಶನ್ ನನಗೆ ಅದನ್ನೇ ನೀಡಬೇಕು ಅಪ್ಡೇಟ್ ಇಕ್ವೇಶನ್ ಗಳು ವಿಭಿನ್ನ ದಿಕ್ಕು ತೆಗೆದುಕೊಳ್ಳಬಾರದು ಕೆಲವು ಸಮಯದಲ್ಲಿ ನಾನು ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಸಮನಾಗಿ ಇರಿಸುತ್ತೇನೆ ಎಂದು ಭಾವಿಸೋಣ ನಾನು ನನ್ನ ಸಿಮ್ಯುಲೇಶನ್ ಅನ್ನು ಪ್ರಾರಂಭಿಸುತ್ತೇನೆ ನಾನು ಹಾಕುತ್ತೇನೆ ಫಿಸಿಕ್ಸ್ ಪ್ರಕಾರ ಇದು 0 ಆಗಿರಬೇಕು ಅದು ಇಲ್ಲಿ ಆಗುತ್ತಿದೆಯೇ ಎಂದು ನೋಡೋಣ ಹಾಗಾದರೆ ಮೊದಲ ಟರ್ಮ್ ಯಾವುದು ವಿದ್ಯಾರ್ಥಿ ಮೈನಸ್ ಮೈನಸ್ ಮೈನಸ್ ಹೌದು ಸರಿ ಆದ್ದರಿಂದ ನಾನು ಪಡೆಯುತ್ತೇನೆ ಮತ್ತು ಅದು ಈ ಟರ್ಮ್ 0 ಆಗುವುದು ಮತ್ತು ಅದು ನನಗೆ ತುಂಬಾ ಸಹಾಯಕವಾಗಿದೆ ಏಕೆಂದರೆ ನಾನು ಅದನ್ನು PEC ಯಲ್ಲಿ 0 ಆಗಿ ಪ್ರಾರಂಭಿಸಿದರೆ 0 ಆಗಿಯೇ ಉಳಿಯಬೇಕು ವಿದ್ಯಾರ್ಥಿ ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳುವ ಅಗತ್ಯವಿಲ್ಲ ಹೌದು ಅಪ್ಡೇಟ್ ಇಕ್ವೇಶನ್ ಅದನ್ನು ಅದಾಗಿಯೇ ಮಾಡುತ್ತಿದೆ ನಾನು ಹೇಳುತ್ತಿರುವುದು PEC ಸ್ಥಳಗಳಲ್ಲಿ ನಾನು ಅಪ್ಡೇಟ್ ಇಕ್ವೇಶನ್ ಚಲಾಯಿಸುವ ಅಗತ್ಯವಿಲ್ಲ ನಾನು ಅದನ್ನು 0 ಮಾಡಬಹುದು ಅಥವಾ ಪ್ರತಿ ಹಂತದಲ್ಲೂ ನಾನು ಅದನ್ನು 0 ಗೆ ಹೊಂದಿಸಬಹುದು ಅಥವಾ ಅಪ್ಡೇಟ್ ಇಕ್ವೇಶನ್ ಗಳನ್ನು ಚಲಿಸಲು ಬಿಡಬಹುದು ಅವು ಅದನ್ನು 0 ಇಡುತ್ತಾರೆ ಆದ್ದರಿಂದ ನಾವು PEC ಬೌಂಡರಿ ನಲ್ಲಿ E ಅನ್ನು 0 ಎಂದು ಪ್ರಾರಂಭಿಸಿದರೆ ಹಾಗೆಯೇ ಉಳಿಯುತ್ತದೆ PEC ಬೌಂಡರಿ ಕಂಡೀಶನ್ ತುಂಬಾ ಟ್ರಿವಿಯಲ್ ಆಗಿದೆ ಆದ್ದರಿಂದ ನಾವು ನೋಡಿದ್ದು ಎರಡು ಅತ್ಯಂತ ಸರಳವಾದ ಪ್ರಕರಣಗಳು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಪ್ಲೇನ್ ಗಳು ಲೊಸ್ ಇದ್ದು ಮತ್ತು ಲೊಸ್ ಇಲ್ಲದೆ ನಾವು ಏನು ಮಾಡಬೇಕೆಂದು ನಿಮಗೆ ತಿಳಿದಿದೆ ನಾವು ಅಪ್ಡೇಟ್ ಇಕ್ವೇಶ ಪಡೆಯುತ್ತೇವೆ ಮತ್ತು PEC ಕೂಡ ಮಾಡಲು ತುಂಬಾ ಸರಳವಾಗಿದೆ ನಾನು ಏನು ಸುಳಿವು ನೀಡುತ್ತಿದ್ದೇನೆ ಅದು ಇಲ್ಲಿ ಈ ಇಕ್ವೇಶನ್ಅದರಲ್ಲಿ ಏನೊ ತಪ್ಪಾಗಿದೆ ಈಗ ನಾವು ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೆಚ್ಚಿನ ನೈಸರ್ಗಿಕ ವಸ್ತುಗಳು ಡಿಸ್ಪರ್ಸಿವ್ ಎಂದುತಿಳಿದಿದೆ ಆದ್ದರಿಂದ ಇದರ ಒಂದು ಭಾಗವನ್ನು ನಾನು ಇಲ್ಲಿ ಡಿರೈವ್ ಮಾಡಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ನಾನು ನಿಮಗೆ ಒಂದು ರೆಫರೆನ್ಸ್ ನೀಡುತ್ತೇನೆ ಆದ್ದರಿಂದ ಎಲೆಕ್ಟ್ರೋಡೈನಾಮಿಕ್ಸ್ ಕುರಿತ ಗ್ರಿಫಿತ್ಸ್ ಪುಸ್ತಕದ 9 ನೇ ಅಧ್ಯಾಯ ಎಲ್ಲರೂ ಅದನ್ನು ನೋಡಿದ್ದಾರೆ ನೀಲಿ ಬಣ್ಣದ ಪುಸ್ತಕ ಸರಳವಾದ ಸ್ಪ್ರಿಂಗ್ ಮತ್ತು ಅದರ ಮಾಡೆಲ್ ಗೆ ಜೋಡಿಸಲಾದ ಮಾಸ್ ನ್ನು ಬಳಸಿಕೊಂಡು ಡಿಸ್ಪರ್ಸಿವ್ ಮೀಡಿಯಂ ನೀವು ಹೇಗೆ ರೂಪಿಸುತ್ತೀರಿ ಎಂಬುದನ್ನು ಇಲ್ಲಿ ಅವರು ಸರಿಯಾಗಿ ವಿವರಿಸುತ್ತಾರೆ ಆದ್ದರಿಂದ ಸ್ಪ್ರಿಂಗ್ ಎಂದರೇನು ಮತ್ತು ಮಾಸ್ ಯಾವುದು ಉದಾಹರಣೆಗೆ ಒಂದು ಪರಮಾಣು ಮತ್ತು ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಗಳು ಅಥವಾ ಮಾಡೆಲ್ ಮಾಸ್ ಹೊಂದಿರುತ್ತದೆ ಆದ್ದರಿಂದ ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯಸ್ ಇದೆ ಎಲೆಕ್ಟ್ರಾನ್ ಇದೆಇವುಗಳ ನಡುವೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇದೆ ವಿದ್ಯುತ್ಕಾಂತೀಯ ಕ್ಷೇತ್ರವು ಅದರ ಮೇಲೆ ಬಿದ್ದಾಗ ಅವುಗಳ ನಡುವೆ ಅಲ್ಲಿ ಪೋಲಾರೈಸೇಶನ್ ಇದೆ ಈ ಮಾಸ್ ನ ಮೇಲೆ ಸ್ವಲ್ಪಮಟ್ಟಿಗೆ ಶಕ್ತಿಯಾಗಿ ಬೀರುತ್ತದೆ ನೀವು ಎಲ್ಲಾ ಫೋರ್ಸ್ ಇಕ್ವೇಶನ್ ಗಳನ್ನು ಒಟ್ಟಿಗೆ ಸೇರಿಸಿದಾಗ ಮತ್ತು ಅದರ ಮೂಲಕ ಬಹಳ ಸೊಗಸಾದ ಡಿರೈವೆಶನ್ ಅದು ಹೇಗೆ ರಿಫ್ರಾಕ್ಟಿವ್ ಇಂದೆಕ್ಸ್ ಫ್ರಿಕ್ವೆನ್ಸಿ ಮೇಲೆ ಅವಲಂಬನೆಯಾಗಿದೆ ಎಂದು ಆದ್ದರಿಂದ ಕೆಲವೇ ಪುಟಗಳಂತೆ ನೀವು ಡಿರೈವೆಶನ್ ಓದಬೇಕೆಂದು ನಾನು ಶಿಫಾರಸು ಮಾಡುತ್ತೇವೆ ಈ ಮಾಡೆಲಿಂಗ್ನ ದೊಂದಿಗೆ ನಾವು ಪ್ರಾರಂಭಿಸುವ ಆದ್ದರಿಂದ ಸ್ಪ್ರಿಂಗ್ ಮಾಡೆಲ್ ಎಂದರೇನು ಸ್ಪ್ರಿಂಗ್ ಮಾಡೆಲ್ ಗಳು ರೆಸೊನೇಟ್ ಆಗುತ್ತದೆ ರೆಸೊನೆನ್ಸ್ ಕ್ಕೆ ಸ್ಪ್ರಿಂಗ್ ಸರಳ ಮಾದರಿಯಾಗಿದೆ ನಾವೆಲ್ಲರೂ ಇದನ್ನು ಅಧ್ಯಯನ ಮಾಡಿದ್ದೇವೆ ಉದಾಹರಣೆಗೆ ಸ್ಪ್ರಿಂಗ್ ನಲ್ಲಿ ಡ್ಯಾಂಪಿಂಗ್ ಕೊಯಿಫಿಶಿಯೆಂಟ್ವಿಲ್ಲದಿದ್ದರೆ ಮತ್ತು ನಾನು ಒಮ್ಮೆ ಎಕ್ಷೈಟ್ ಮಾಡಿದರೆ ಏನಾಗುತ್ತದೆ ಇದು ಶಾಶ್ವತವಾಗಿ ಮುಂದುವರಿಯುತ್ತದೆ ಆದ್ದರಿಂದ ರೆಸೊನೆನ್ಸ್ ಮಟೀರಿಯಲ್ನೊಂದಿಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ನ ಪರಸ್ಪರ ಕ್ರಿಯೆಯೂ ಸಹ ವಿವಿಧ ರೆಸೊನೆನ್ಸ್ಗಳಿವೆ ಉದಾಹರಣೆಗೆ ಮೈಕ್ರೊವೇವ್ ಒಲೆಯಲ್ಲಿ ಪ್ರಿನ್ಸಿಪಲ್ ಏನು ನೀರಿನ ಅಣು ನಿರ್ದಿಷ್ಟ ರೆಸೊನೆನ್ಸ್ ಹೊಂದಿದೆ ನಾನು ಆ ಫ್ರಿಕ್ವೆನ್ಸಿ ಯ EM ವೇವ್ವನ್ನು ಕಳುಹಿಸುತ್ತೇನೆ ಮತ್ತು ಆ ರೆಸೊನೆನ್ಸ್ನ ಕಂಡೀಶನ್ ಪೂರೈಸಿದಾಗ ಅದು ರೆಸೊನೆನ್ಸ್ನನ್ನು ಪ್ರಚೋದಿಸುತ್ತದೆ ಮತ್ತು ಅಲ್ಲಿರುವ ಯಾವುದೇ ವಸ್ತುವನ್ನು ಬಿಸಿ ಮಾಡುತ್ತದೆ ಎಲ್ಲವನ್ನೂ ಮಾಡಿದ ನಂತರ ನೀವು ಏನು ಪಡೆಯುತ್ತೀರಿ ಇಲ್ಲಿಯವರೆಗೆ ನಾವು ಚಿಹ್ನೆಗಳನ್ನು ಬಳಸುತ್ತಿದ್ದೇವೆ ಇದು ಟೈಮ್ ಡೊಮೇನ್ ಚಿತ್ರ ಎಂದು ನಾವು ಹೇಳುತ್ತೇವೆ ಮತ್ತು ಸ್ಪೆಕ್ಟ್ರಲ್ ಕಂಪೋನೆಂಟ್ ನ ಫೋರಿಯರ್ ಟ್ರಾನ್ಸ್ಫಾರ್ಮ ಬಗ್ಗೆ ಮಾತನಾಡಲು ನಾನು ಬಯಸಿದರೆ ಅದನ್ನುಎಂದು ಬರೆಯುತ್ತೇನೆ ಆದ್ದರಿಂದ ಇದು ಫ್ರಿಕ್ವೆನ್ಸಿ ಡೊಮೇನ್ ಗ್ರಿಫಿತ್ಸ್ನ ಈ ಚರ್ಚೆಯ ತೀರ್ಮಾನದಂತೆ ನೀವು ಪಡೆಯುವುದು ಆದ್ದರಿಂದ ಅದು ದ ಫಂಕ್ಷನ್ ಆಗಿರಬೇಕು ನಿಜವಾಗಿ ವ್ಯಾಕ್ಯೂಮ್ ಆಗಿದೆ ನಾವು ಪ್ರತಿ ಬಾರಿಯೂ ಬರೆಯುತ್ತಿರುವ ಈ ರಿಲೇಶನ್ ನಿಜ ಆದರೆ ಫ್ರಿಕ್ವೆನ್ಸಿ ಡೊಮೇನ್ನಲ್ಲಿ ಟೈಮ್ ಡೊಮೇನ್ನಲ್ಲಿಲ್ಲ ಆದ್ದರಿಂದ ಗ್ರಿಫಿತ್ಸ್ನ ಡಿರೈವೇಶನ್ ನಾನು ನಿಮಗೆ ತೋರಿಸುತ್ತಿಲ್ಲ ಏಕೆಂದರೆ ಇದು ಎಲ್ಲಿಂದ ಬಂತು ಎಂದು ಅನಿಸುತ್ತದೆ ಆದರೆ ವಾಸ್ತವಿಕ ವಸ್ತುಗಳೊಂದಿಗೆ ವ್ಯವಹರಿಸುವಾಗ ನಾವು ಅದನ್ನು ಅಸ್ಯೂಮ್ ಮಾಡುತ್ತೇವೆ ಎಂದರ್ಥ ಈ ಸಂಬಂಧವು ಟೈಮ್ ಡೊಮೇನ್ ನಲ್ಲಿಬರೆಯಲು ತಪ್ಪಾಗಿದೆ ಸರಿಯಾದ ಸಂಬಂಧವು ಸೀಕ್ವೆನ್ಸ್ ಡೊಮೇನ್ನಲ್ಲಿ ಮಾತ್ರ ಸರಿ ಇದು ನಾವು ಇದ್ದಹಾಗೆ ತೆಗೆದುಕೊಂಡು ಹಿಂತಿರುಗಿ ಈ ಭಾಗವನ್ನು ಓದಬೇಕಾಗಿದೆ ಆದ್ದರಿಂದ ಈಗ ಇದು ಫ್ರಿಕ್ವೆನ್ಸಿ ನ ಡೊಮೇನ್ನಲ್ಲಿದೆ ಆದ್ದರಿಂದ ಇದರ ಪರಿಣಾಮವಾಗಿ ನಮ್ಮ ಟೈಮ್ ಡೊಮೇನ್ ಸಂಬಂಧ ಏನು ವಿದ್ಯಾರ್ಥಿ ಕನ್ವಲ್ಯೂಷನ್ ಕನ್ವಲ್ಯೂಷನ್ ಸರಿ ಇದು ಫ್ರಿಕ್ವೆನ್ಸಿ ಡೊಮೇನ್ನಲ್ಲಿನ ಒಂದು ಉತ್ಪನ್ನವಾಗಿದೆ ಆದ್ದರಿಂದ ಟೈಮ್ ಡೊಮೇನ್ನಲ್ಲಿ ಇದು ಕನ್ವಲ್ಯೂಷನ್ ಆಗಿದೆ ನಾನು ಟೈಮ್ ಡೊಮೇನ್ ಗೆ ಹೋದರೆ ಕನ್ವಲ್ಯೂಷನ್ ಇಂದ ಹೋಗುತ್ತದೆ ಅದೇ ಇಲ್ಲಿ ಸರಳ ಸಿಗ್ನಲ್ ಮತ್ತು ಸಿಸ್ಟಮ್ ಗಳು ಸರಿನಾವು ಅದನ್ನು ಎಂದು ಇಡುತ್ತೇವೆ ಉದಾಹರಣೆಗೆ ನಮ್ಮ ಮೆಟೀರಿಯಲ್ ಕಾಸೆಲ್ ಆಗಿದೆ ಎಂಬ ಅಂಶದ ಬಗ್ಗೆ ಏನು ಈ ಕಾಸೆಲ್ ನ್ನು ಸರಿಯಾಗಿ ಗೌರವಿಸಬೇಕಾಗಿದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮೇಲೆ ಅವಲಂಬಿತವಾಗಿರಬಾರದು ಅದು ಭವಿಷ್ಯದ ಸಮಯದ ಮೇಲೆ ಆದ್ದರಿಂದ ಈ ಯಾವುದಾದರೂ ಮಿತಿಗಳು ಬದಲಾಗುತ್ತವೆಯೇ ಸರಿ ಕಾಸೆಲ್ ಯಿಂದಾಗಿ ಇದು 0 ಆಗುತ್ತದೆ ಮತ್ತು ಅದೇ ಕಾರಣಕ್ಕಾಗಿ ನಾವು ನಮ್ಮ ಮೇಲಿನ ಲಿಮಿಟ್ ಅನ್ನು t ಮಿತಿಗೊಳಿಸಲಿದ್ದೇವೆ ಇಲ್ಲದಿದ್ದರೆ ನ ಭವಿಷ್ಯದ ಇನ್ಸ್ಟೆಂಟ್ ಗಳು ಸಹ ಇಲ್ಲಿಗೆ ಬರಲು ಸಾಧ್ಯ ಇದು ನಿಜವಾದ ಚಿತ್ರ ಆದ್ದರಿಂದಎಂದು ನಾವು ಬರೆಯುತ್ತಿರುವಾಗ ಸಮಯದ ಡೊಮೇನ್ನಲ್ಲಿ ಅದು ಏನು ಸೂಚಿಸುತ್ತದೆ ಅದು ಯಾವ ರೀತಿಯ ಅನ್ನು ಸ್ಯಾಟಿಸ್ಫೈ ಮಾಡುತ್ತದೆ ಆಗಿದ್ದರೆ ಇದರ ಮೌಲ್ಯ ಏನು ನಾನು ಯಾವ ಕಂಡೀಶನ್ ಕಂಡಿಶನ್ ನಲ್ಲಿ ಈ ಸರಳ ಸಂಬಂಧವನ್ನು ಪಡೆಯುತ್ತೇನೆ ಕನ್ವಲ್ಯೂಷನ್ ಸಂಬಂಧವನ್ನು ನೋಡಿ ಬದಲಿಗೆ ನಾವು ಇದನ್ನು ಈ ರೀತಿ ಬರೆಯುತ್ತಿದ್ದೇವೆ ಡೆಲ್ಟಾ ಫಂಕ್ಷನ್ ಗಳು ಹೌದು ಆದ್ದರಿಂದ ಈ ಕನ್ವಿಲ್ಯೂಷನ್ ನನಗೆ ಸರಳ ಸಂಬಂಧವನ್ನು ನೀಡುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಇನ್ಸಿಡೆಂಟ್ ರೆಡ್ರೇಡಿಯೇಷನ್ ಗೆ ತಕ್ಷಣ ಪ್ರತಿಕ್ರಿಯಿಸುವ ಒಂದು ವಸ್ತುವಾಗಿದೆ ಆದ್ದರಿಂದ ನೀವು ಈ ಕನ್ವಿಲೇಶನ್ ಅನ್ನು ನೋಡಬಹುದು ನಿಮಗೆ ಇನ್ಪುಟ್ ನೊಂದಿಗೆ ಇಂಪಲ್ಸ್ ರೆಸ್ಪಾನ್ಸ್ ತಿಳಿದಿದ್ದೀರಿ ಮತ್ತು ಇಂಪಲ್ಸ್ ರೆಸ್ಪಾನ್ಸ್ ಡೆಲ್ಟಾ ಫಂಕ್ಷನ್ ಆಗಿದ್ದರೆ ಇದರರ್ಥ ಪ್ರತಿಕ್ರಿಯೆ ಇನ್ಸ್ಟೆಂಟ್ಈನಿಯಸ್ ಆಗಿರುತ್ತದೆ ಮತ್ತು ಇದು ಅವಾಸ್ತವಿಕವಾಗಿದೆ ಯಾವುದೇ ಮೆಟೀರಿಯಲ್ ಅಥವಾ ಸ್ಪ್ರಿಂಗ್ ಕೂಡ ನೀವು ಫೋರ್ಸ್ ಪ್ರಯೋಗಿಸಿದಾಗ ಕೂಡಲೇ ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ ಅಂದರೆ ಒಮ್ಮೆಲೆ ಅದು ಪ್ರಾರಂಭವಾಗುವುದಿಲ್ಲ ಅಸಿಲೇಟ್ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಅಂತೆಯೇ ನೀವು ಬಲದ ಕಾರ್ಯವನ್ನು ತೆಗೆದುಹಾಕಿದಾಗ ಅದು ತಕ್ಷಣ ನಿಲ್ಲುವುದಿಲ್ಲ ಅದು ಸ್ವಲ್ಪ ಸಮಯದವರೆಗೆ ಹೋಗುತ್ತದೆ ಮತ್ತು ನಂತರ ಸರಿಯಾಗಿ ನಿಲ್ಲುತ್ತದೆ ಆದ್ದರಿಂದ ಪ್ರಕೃತಿಯಲ್ಲಿ ಏನೂ ತತ್ಕ್ಷಣವೇ ಆಗುವುದಿಲ್ಲ ಆದ್ದರಿಂದ ವಾಸ್ತವಿಕ ಮೆಟೀರಿಯಲ್ ಗಳಲ್ಲಿ ಏನಾಗುತ್ತದೆ ಎಂಬುದರ ಥಿಯರಿ ನಾವು ಈಗ ನಿರ್ಮಿಸುತ್ತೇವೆ ನಿಮ್ಮ ಇಂತೆಗ್ರಲ್ ಇಕ್ವೇಶನ್ ಗಳ ವಿಷಯದಲ್ಲಿ ಇದು ಒಂದು ಸಮಸ್ಯೆಯಾಗಿರಲಿಲ್ಲ ಏಕೆಂದರೆ ನಾನು ಒಂದೇ ಫ್ರಿಕ್ವೆನ್ಸಿ ನದೊಂದಿಗೆ ವ್ಯವಹರಿಸುತ್ತಿದ್ದೇನೆ ನಾನು ಹೇಗಾದರೂ ಎಂದು ಊಹಿಸುತ್ತಿದ್ದೆ ಆದ್ದರಿಂದ ನಾನು ಈ ಸಂಬಂಧವನ್ನು ನಿಜವಾಗಿಯೂ ಅರಿತುಕೊಳ್ಳದೆ ಫ್ರಿಕ್ವೆನ್ಸಿ ನ ಡೊಮೇನ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಮತ್ತು ಎಪ್ಸಿಲಾನ್ನ ವಾಲ್ಯು ಆ ಫ್ರಿಕ್ವೆನ್ಸಿ ನಲ್ಲಿ ಬಳಸುತ್ತಿದ್ದೇನೆ ಆದ್ದರಿಂದ ಅಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಟೈಮ್ ಡೊಮೇನ್ನಲ್ಲಿ ನಾನು ಇರುವಾಗ ಸಮಸ್ಯೆ ಬರುತ್ತದೆ ಈಗ ಮತ್ತು ಸಂಬಂಧ ಟೈಮ್ ನಲ್ಲಿ ಏನು ಎಂಬುದರ ಬಗ್ಗೆ ನಾನು ಚಿಂತಿಸಬೇಕಾಗಿದೆ ಏಕೆಂದರೆ ನಮ್ಮ ಮ್ಯಾಕ್ಸ್ವೆಲ್ನ ಸಮೀಕರಣಗಳುದಿಫರೆನ್ಸಿಯಲ್ ರೂಪದಲ್ಲಿರುತ್ತವೆ ನಮಗೆ ಟೈಮ್ ನ ಅಗತ್ಯವಿದೆ ಇದು ನಾವು ಕೆಲಸ ಮಾಡಬೇಕಾದ ಮುಖ್ಯ ಹಿಕ್ವಿಷನ್ ಎಂದು ಭಾವಿಸೋಣ ಆದ್ದರಿಂದ ನಾವು FDTDಯಲ್ಲಿ ಈ ಹಿಕ್ವಿಷನ್ ಅನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಎದುರಾಗುವ ಸವಾಲುಗಳೇನು ಎಂದು ಯೋಚಿಸಲು ಪ್ರಯತ್ನಿಸೋಣ ಆದ್ದರಿಂದ ನಿಮ್ಮ ಯೀಸೆಲ್ ನಲ್ಲಿ ಟೈಮ್ ಅಪ್ಡೇಟ್ ಮತ್ತು ಸ್ಪೇಸ್ ಅಪ್ಡೇಟ್ ಇದೆ ಎಂದು ನಿಮಗೆ ನೆನಪಿದೆ Yee ಸೆಲ್ ನಲ್ಲಿ ಟೈಮ್ ಅಪ್ಡೇಟ್ ಮತ್ತು ಸ್ಪೇಸ್ ಅಪ್ಡೇಟ್ ಇದೆ ಆದ್ದರಿಂದ ಉದಾಹರಣೆಗೆ ಈ ಹಿಂದಿನ ಈ ಹಿಕ್ವಿಷನ್ ಅನ್ನು ಕಂಡುಹಿಡಿಯಲು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ನ ಹಿಂದಿನ ವ್ಯಾಲ್ಯೂ ಗಳನ್ನು ಮಾತ್ರ ಸಂಗ್ರಹಿಸಬೇಕಾಗಿದೆ ಈ ಸಂಬಂಧದಲ್ಲಿ ನೀವು ಕಾಣುವುದಿಲ್ಲ ನನ್ನ ಕಂಪ್ಯೂಟೇಶನ್ ನ ಮೆಮೊರಿ ಅವಶ್ಯಕತೆಗಳ ವಿಷಯದಲ್ಲಿ ಅದು ನಿಮಗೆ ಏನು ಹೇಳುತ್ತದೆ ಕೆಲವು ಪ್ಲಾಟ್ ಮಾಡಲು ಅಥವಾ ಏನನ್ನಾದರೂ ಮಾಡಲು ನಾನು ಬಯಸಿದ್ದರೂ ಸಹ ನನಗೆ ಅಗತ್ಯವಿರುವ ಫೀಲ್ಡ್ ಹಿಸ್ಟರಿ ನಾನು ಸಂಗ್ರಹಿಸಬೇಕಾಗಿಲ್ಲ ಆದರೆ ಭವಿಷ್ಯದ ಸಮಯದ ಇನ್ಸ್ಟೆಂಟ್ ಗಳನ್ನು ಲೆಕ್ಕಾಚಾರ ಮಾಡವ ಅಗತ್ಯವಿಲ್ಲ ಇದು ಈಗ ನಿಮಗೆ ಬೇರೆಯದನ್ನು ಹೇಳುತ್ತದೆಯೇ ನಾನು ಈ ಹಿಕ್ವಿಷನ್ ನ್ನು ಇಲ್ಲಿ ಡಿಸ್ಕ್ರಿಟೈಸ್ ಮಾಡಬೇಕಾದರೆ 0 ರಿಂದ t ಗೆ ಹೋಗುತ್ತದೆ ಆದ್ದರಿಂದ ನಾನು ಒಂದು ನಿರ್ದಿಷ್ಟ ಸಮಯದಲ್ಲಿ ಬಯಸಿದರೆ ನನಗೆ ಆ ಸಮಯದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಆದರೆ ನನಗೆ ಸಂಪೂರ್ಣ ಹಿಸ್ಟರಿ ಬೇಕು ಇಲ್ಲದಿದ್ದರೆ ನಾನು ಹೇಗೆ ಲೆಕ್ಕ ಹಾಕುತ್ತೇನೆ ಆದ್ದರಿಂದ ಈಗ ಡಿಸ್ ಪ್ಲೇಸ್ಮೆಂಟ್ ಫೀಲ್ಡ್ ನ್ನು ಪಡೆಯಲು ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ನ ಪೂರ್ಣ ಸಮಯದ ಹಿಸ್ಟರಿ ಬೇಕು ನನಗೆ ಎಲ್ಲವೂ ಬೇಕುಇಲ್ಲದಿದ್ದರೆ ನಾನು ಹೇಗೆ ಇಂತೆಗ್ರಲ್ ಲೆಕ್ಕ ಹಾಕುತ್ತೇನೆ ಅದು ಸಮಸ್ಯೆಯಾ ಇದು ಒಂದು ದೊಡ್ಡ ಸಮಸ್ಯೆಯಾಗಿದೆ ಏಕೆಂದರೆ ಇದು ಕೇವಲ Yee ಗ್ರಿಡ್ನ ಪ್ರತಿಯೊಂದು ಹಂತದಲ್ಲೂ ಅಗತ್ಯವಾಗಿದೆ ಎಂದರ್ಥಎಲ್ಲಾ ಹಂತದಲ್ಲಿ ನಿಮಗೆ ಅಗತ್ಯವಿರುವ ಎಲ್ಲಾ ಬಿಂದುಗಳಲ್ಲಿಯೂ ಸಹ ನೀವು ಸಂಪೂರ್ಣ ಎಲೆಕ್ಟ್ರಿಕ್ ಫೀಲ್ಡ್ ನ ಹಿಸ್ಟರಿ ಅನ್ನು ಸಾರ್ವಕಾಲಿಕವಾಗಿ ಸಂಗ್ರಹಿಸಬೇಕಾಗಿದೆ ಆದ್ದರಿಂದ ಅದು ಅಪ್ರಾಯೋಗಿಕವಾಗಿದೆ ಇದನ್ನು ನೋಡುವುದರಿಂದ ನೀವು FDTDಯನ್ನು ಬಿಟ್ಟುಬಿಡುತ್ತೀರಿ ಏಕೆಂದರೆ ಅದು ಹೆಚ್ಚು ಸಂಗ್ರಹಿಸಲು ಸಾಧ್ಯವಿಲ್ಲ ನಿಮ್ಮ ಸಿಮ್ಯುಲೇಶನ್ ಅನ್ನು ಇಷ್ಟು ಸಮಯದವರೆಗೆ ಮಾತ್ರ ಚಲಾಯಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನಂತರ ನೀವು ಸಮಯ ಮೀರಿ ಹೋಗುತ್ತೀರಿ ಆದ್ದರಿಂದ ನೀವು ಅಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದರೆ ನೀವು ಏನು ಮಾಡುತ್ತೀರಿ ಎಂಜಿನಿಯರ್ ಆಗಿ ನೀವು ಏನು ಮಾಡುತ್ತೀರಿ ವಿದ್ಯಾರ್ಥಿ ಸಂಖ್ಯೆಯನ್ನು ಕಡಿಮೆ ಮಾಡಿ ಸಮಯ ಹಿಸ್ಟರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಅದು ಒಂದು ಮಾರ್ಗವಾಗಿದೆ ನೀವು ಕೆಲವು ಅಪ್ರಾಕ್ಸ್ಇಮಟ್ ಎರರ್ ಎದುರಿಸಬೇಕಾಗುತ್ತದೆ ಅದನ್ನು ಎದುರಿಸಲು ನೀವು ಇನ್ನೇನಾದರೂ ಮಾಡಬಹುದೇ ಇದು ನುಮೇರಿಕಲ್ ನಂತೆ ಕಾಣುತ್ತದೆ ನುಮೇರಿಕಲ್ ಕ್ವಾಡ್ರೇಚರ್ ಈ ಇಂತೆಗ್ರಲ್ ನ್ನು ಕಾರ್ಯಗತಗೊಳಿಸುವ ಒಂದು ಮಾರ್ಗವಾಗಿದೆ ಆದರೆ ಅದು ಹೋಗಿಲ್ಲ ಈ ಇಂತೆಗ್ರಲ್ ಸವಾಲಾಗಿಲ್ಲ ನೀವು ಇಲ್ಲಿ ಕಾರ್ಡ್ರಿಚರ್ ನಿಯಮವನ್ನು ಅನ್ವಯಿಸುವ ಬಗ್ಗೆ ಯೋಚಿಸಬಹುದು ಹೌದು ಆದರೆ ನೀವು ಇಂಥಗ್ರೀಟ್ ಮಾಡಲು ಪ್ರಯತ್ನಿಸುತ್ತಿರುವ ಪೋಲೈನೋಮಿಯಲ್ ಅಥವಾ ಫಂಕ್ಷನ್ ಚೆನ್ನಾಗಿ ವರ್ತಿಸಿದಾಗ ಮಾತ್ರ ಕ್ವಾಡ್ರೇಚರ್ ನಿಯಮವು ಕಾರ್ಯನಿರ್ವಹಿಸುತ್ತದೆ ಅದು ಎಷ್ಟು ಪಾಯಿಂಟು ಗಳನ್ನು ಅವಲಂಬಿಸಿರುತ್ತದೆ ಎಂಬುದರ ಆಧಾರದ ಮೇಲೆ ಅದು ಕ್ವಾಡ್ರೇಚರ್ ಡಿಗ್ರಿವರೆಗೆ ನಿಖರವಾಗೀರುತ್ತದೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಜಂಪಿ ಎಂದು ನಿಮಗೆ ತಿಳಿದಿಲ್ಲ ವಿದ್ಯಾರ್ಥಿ ಎರರ್ ಹೆಚ್ಚಾಗುತ್ತದೆ ಎರರ್ ಹೆಚ್ಚುತ್ತಲೇ ಇರುತ್ತದೆ ಉದಾಹರಣೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೈನ್ ವೇವಾಗಿದ್ದರೆ ನೀವು ಎಷ್ಟು ಪೋಲೈನೋಮಿಯಲ್ ಸೈನ್ ವೇವನ್ನು ತೋರಿಸಲು ಬೇಕಾಗುತ್ತದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಕು ಅಲ್ಲವೇ ಮತ್ತು ಅಂತಿಮವಾಗಿ ಅದು ಕನ್ವರ್ಜ ಆಗುವುದಿಲ್ಲ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ನಾವು ಲೆಕ್ಕಾಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳುವ ಬದಲು ಸರಳವಾದ ಮಾದರಿಯನ್ನು ತೆಗೆದುಕೊಳ್ಳೋಣ ಈ ಫ್ರಿಕ್ವೆನ್ಸಿ ನ ಪರ್ಮಿತ್ತಿವಿಟಿ ಅವಲಂಬನೆಯ ಸರಳವಾದ ಮಾದರಿಯನ್ನು ನಾವು ತೆಗೆದುಕೊಳ್ಳೋಣ ಮತ್ತು ಅದು ಇಡೀ ಸಮಯದ ಹಿಸ್ಟರಿ ಅನ್ನು ಉಳಿಸದಂತೆ ನಮಗೆ ಸಾಧ್ಯವೇ ಎಂದು ನೋಡೋಣ ಆದ್ದರಿಂದ ನಮ್ಮ ಉದ್ದೇಶವು ದಿಸ್ಪರ್ಸಿವ ಮೆಟೀರಿಯಲ್ ಅನ್ನು ವಾಸ್ತವಿಕವಾಗಿ ರೂಪಿಸುವುದು ಮತ್ತು ಅದೇ ಸಮಯದಲ್ಲಿ ಇಡೀ ಫೀಲ್ಡ್ ಹಿಸ್ಟರಿ ಯನ್ನು ಸಂಗ್ರಹಿಸಬೇಕಾಗಿಲ್ಲ ನಾವು ಇವುಗಳನ್ನು ಸಾಧಿಸಬಹುದಾದರೆ ನಾನು ದಿಸ್ಪರ್ಸಿವ ಮೆಟೀರಿಯಲ್ ಗಳಿಗೆ FDTD ಯನ್ನು ಅನ್ವಯಿಸಬಹುದು ಪ್ಲಾಸ್ಮೋನಿಕ್ಸ್ನಂತಹ ಸಂಪೂರ್ಣ ಫೀಲ್ಡ್ ಮತ್ತು ಎಲ್ಲೆಲ್ಲಿ ಅವರು ಪರ್ಮಿತ್ತಿವಿಟಿ ಯ ಫ್ರಿಕ್ವೆನ್ಸಿ ನ ಅವಲಂಬನೆಯನ್ನು ಅವಲಂಬಿಸಿದ್ದಾರೆಂದರೆ ಅದನ್ನು ರೂಪಿಸಲು ನಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಈ ಎಪ್ಸಿಲಾನ್ನ ಸಾಮಾನ್ಯ ಮಾಡೆಲ್ ಅಥವಾ ಫ್ರಿಕ್ವೆನ್ಸಿ ನ ಫಂಕ್ಷನ್ ಈ ಅಧ್ಯಾಯ 9 ರಲ್ಲಿ ವಿವಿಧ ರೆಸೋನೆನ್ಸ್ ಗಳ ಸಮೇಶನ್ ಆಗಿ ಚರ್ಚಿಸಲಾಗಿದೆ ಆದ್ದರಿಂದ ಈ ಕ್ಲಾಸ್ ನ ನಂತರ ದಯವಿಟ್ಟು ಹಿಂತಿರುಗಿ ಮತ್ತು ಅದನ್ನು ಓದಿ ನಾವು ಏನು ಮಾಡುತ್ತೇವೆಂದರೆ ಅದರ ಸರಳ ವರ್ಷನ್ ಅನ್ನು ನಾವು ತೆಗೆದುಕೊಳ್ಳುತ್ತೇವೆ ಮತ್ತು ಅದು ನೀವೆಲ್ಲರೂ ಅಧ್ಯಯನ ಮಾಡಿದ ವಿಷಯ ನೀವು ಟೌ ನ ಎಪ್ಸಿಲಾನ್ r ಅನ್ನು 0 ಗೆ ಸಮನಾಗಿ ಹಾಕಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಇರುತ್ತದೆ ಆ ಫೀಲ್ಡ್ ಗೆ ಮೆಟೀರಿಯಲ್ ನ ರೆಸ್ಪಾನ್ಸ್ ನ್ನು ನಿಮಗೆ ಹೇಳುತ್ತಿದೆ ವಿದ್ಯಾರ್ಥಿ ಅದು ಶೂನ್ಯ ಅಲ್ಲದಿದ್ದರೆ ಮತ್ತು ಅದರಿಂದ ಮಾತ್ರ ವ್ಯಕ್ತಪಡಿಸಿದರೆ ಇದು ಎಲ್ಲಿಯೂ ಶೂನ್ಯವಾಗಿರುವುದಿಲ್ಲ ಏಕೆಂದರೆ ಫೀಲ್ಡ್ ಇರುವವರೆಗೂ ಈ ಪ್ರತಿಕ್ರಿಯೆ ಯಾವಾಗಲೂ ಇರುತ್ತದೆ ಆದ್ದರಿಂದ ಅದು 0 ಆಗುವುದಿಲ್ಲ ಅದು ನಿಮ್ಮ ಕೈಯಲ್ಲಿಲ್ಲ ಅದರ ಭೌತಿಕ ನೈಸರ್ಗಿಕ ಗುಣ ಆದ್ದರಿಂದ ಸರಳವಾದ ಮಾದರಿಯು ಡ್ರಡ್ ಮಾದರಿ ನೀವು ಇದರ ಬಗ್ಗೆ ಕೇಳಿದ್ದೀರಿನೋಡಿದ್ದೀರಿ ವಿದ್ಯಾರ್ಥಿ ಲೊರೆಂಟ್ಜಿಯಾನ್ ನೀವು ಲೊರೆಂಟ್ಜಿಯನ್ ಮಾದರಿಗಳ ಬಗ್ಗೆ ಕೇಳಿದ್ದೀರಿ ಡೆಬಿ ಮಾದರಿಗಳ ಬಗ್ಗೆ ಕೇಳಿದ್ದೀರಿ